ಶುಭೋದಯ ಸ್ನೇಹಿತರೆ ಹಿಂದಿನ ಉಪನ್ಯಾಸದಲ್ಲಿ ನಾವು ಬಾಲದ ಘನ ಅನುಪಾತ ಬಗ್ಗೆ ಪ್ರಾಥಮಿಕವಾಗಿ ಚರ್ಚಿಸುತ್ತಿದ್ದೆವು ಏಕೆಂದರೆ ಸಾಕಷ್ಟು ಪ್ರಮಾಣದ ಸ್ಥಿರವಾದ ಸ್ಥಿರತೆ ವಿಮಾನವು ಹೊಂದಿದೆ ಎಂದು ತಿಳಿದುಕೊಳ್ಳಲು ರೆಕ್ಕಿಯ ಮತ್ತು ಬಾಲದ ಅದರದೇ ಆದಂತಹ ಪಾತ್ರವೂ ಇದೆ ಎಂದು ನಾವು ತಿಳಿದುಕೊಂಡೆವು ರೆಕ್ಕೆಯು ಪ್ರಾರ್ಥಮಿಕವಾಗಿ ತೂಕವನ್ನು ಸಮತೋಲನ ಮಾಡಲು ಲಿಫ್ಟ್ ಉತ್ಪತ್ತಿ ಮಾಡುತ್ತದೆ ಆದರೂ ಅಡ್ಡ ಬಾಲದ ಪ್ರಾರ್ಥಮಿಕ ಜವಾಬ್ದಾರಿಯೂ ಮರುಸ್ಥಾಪಿಸುವ ಅಂತಹ ಮೂಮೆಂಟ್ ತಯಾರಿಸುವುದು ಇದರಿಂದ ಅದು ಸ್ಥಿರವಾದ ಸ್ಥಿರತೆಯನ್ನು ಹಾಗೂ ಡೈನಮಿಕ್ ಸ್ಥಿರತೆಯನ್ನು ಹೊಂದಿರುತ್ತದೆ ಈ ರೀತಿಯಲ್ಲಿ ಇರುವಾಗ ನಾವು Cm ವಿರುದ್ಧ 𝛼 ಚಿತ್ರವನ್ನು ಬಿಡಿಸಿದರೆ ಹಾಗೂ ಇದು ನನಗೆ ಬೇಕಾಗಿರುವಂತಹ 𝛼trim ಆದರೆ ಅದು CLtrim ಅನುಗುಣವಾಗಿ ಇರುತ್ತದೆ ಅದು CLdesign ಆಗಿರುತ್ತದೆ ಈ ರೀತಿಯಲ್ಲಿ ನಾನು ನೋಡಬಹುದು ಮತ್ತು ಈ ಟ್ರಿಮ್ದಲ್ಲಿ ಇರುವಂತಹ ಸ್ಲೋಪ್ ಎಂದರೆ Cm ಆಗಿರುತ್ತದೆ ಅದನ್ನು ನಾನು Cm ವಿರುದ್ಧ CL ಚಿತ್ರದಲ್ಲಿ ನೋಡಬಹುದು ಮತ್ತು ಇದು CLdesign ಆಗಿರುತ್ತದೆ ಮತ್ತು ಈ ಸ್ಲೋಪ್ ಇಲ್ಲಿನ ಸ್ಲೋಪ್ ಸಮತೋಲನ ಸ್ಥಿತಿಯಲ್ಲಿ ಋಣಾತ್ಮಕ ಸ್ಟಾಸ್ಟಿಕ್ ಮಾರ್ಜಿನ್ ಆಗಿರುತ್ತದೆ ಹಾಗಾದರೆ CLdesign ಮೌಲ್ಯ ಎಷ್ಟು ಇರುತ್ತದೆ ಎಂದು ನನಗೆ ತಿಳಿದಿದ್ದರೆ ನಾನು ನೀನು ಗಮನಿಸಬೇಕು ಉದಾಹರಣೆಗೆ ಕ್ರೂಜ್ ಸ್ಥಿತಿಯಲ್ಲಿ CLdesign ಮೌಲ್ಯವು ಹೀಗೆ ಆಗುತ್ತದೆ CLdesignCD0k ಹೀಗೂ ಅದು ಆಗಬಹುದು CLdesign2WSV2 ಪರಿಸ್ಥಿತಿಗೆ ಅನುಗುಣವಾಗಿ ಇರುತ್ತದೆ ಹೀಗಾಗಿ ಒಮ್ಮೆ ನನಗೆ ಎಷ್ಟು ಪ್ರಮಾಣದ CL ಮೌಲ್ಯದಲ್ಲಿ ಹಾರಬೇಕು ಎಂದು ತಿಳಿಯಬೇಕು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ನಾನು 𝐶Ldecign ಎಂದು ಬರೆದಾಗ ಮತ್ತು ಬಹಳಷ್ಟು ಕಾರ್ಯವಿಧಾನ ನನಗೆ ತಿಳಿದಿದ್ದರೆ ಅಂದರೆ ಅದನ್ನು ತಿಳಿದುಕೊಳ್ಳುವುದು ನನ್ನ ಗುರಿಯಾಗಿರುತ್ತದೆ ಹೀಗಾಗಿ ನಾನು ಯಾವಾಗಲೂ ವಿಮಾನವನ್ನು ಹೇಗೆ ವಿನ್ಯಾಸ ಮಾಡುತ್ತೇನೆ ಎಂದರೆ ಎಲಿವೇಟರ್ ಉಪಯೋಗಿಸದೆ ವಿಮಾನದಲ್ಲಿ ಟ್ರಿಮ್ ಮಾಡಲು ಆಗಬೇಕು ಏಕೆಂದರೆ ನೀವು ಅರ್ಥ ಮಾಡಿಕೊಳ್ಳಬಹುದು ನಾನು ವಿಮಾನವನ್ನು ಇಲ್ಲಿ ವಿನ್ಯಾಸ ಮಾಡಿದರೆ ಅಂದರೆ 𝐶Ldecign1 ಸ್ಥಿತಿಯಲ್ಲಿ ಮಾಡಿದರೆ ಮತ್ತು ಈ CL ಮೌಲ್ಯದಲ್ಲಿ ಹಾರಲು ಬಯಸಿದರೆ ನಾನು ಎಲಿವೇಟರ್ ಉಪಯೋಗಿಸಬೇಕಾಗುತ್ತದೆ ಅದರಿಂದ ಈ ಋಣಾತ್ಮಕ ಮುಮೆಂಟ್ ಸರಿ ಹೋಗುತ್ತದೆ ಇದರ ಅರ್ಥವೇನೆಂದರೆ ನಾನು ಎಲಿವೇಟರ್ ಮೇಲೆ ಮಾಡಬೇಕು ನೀವು ಎಲಿವೇಟರ್ ಮೇಲೆ ಅಥವಾ ಕೆಳಗೆ ಮಾಡಿಕೊಂಡು ವಿಮಾನದಲ್ಲಿ ಟ್ರಿಮ್ ಮಾಡುವಂತಹ ಕ್ಷಣದಲ್ಲಿ ಡ್ರ್ಯಾಗ್ ದಂಡವೂ ಬೀಳುತ್ತದೆ ಹೀಗಾಗಿ ಬಹಳಷ್ಟು ಸಮಯದಲ್ಲಿ ನಾನು ನಿರ್ದಿಷ್ಟವಾದಂತಹ 𝐶Ldecignದಲ್ಲಿ ಬರುತ್ತೇನೆ ಈ ರೀತಿಯಲ್ಲಿ ಎಲಿವೇಟರ್ ಉಪಯೋಗಿಸದೆ Cm ವಿರುದ್ಧ CL ರೇಖೆಯು ಇರುತ್ತದೆ ಎಂದು ನಾನು ಖಚಿತಪಡಿಸಿಕೊಳ್ಳಬೇಕು ಅಲ್ಲಿ ಸ್ಲೋಪ್ ಹೀಗೆ ಆಗಿರುತ್ತದೆ CmCL SM ಮತ್ತು ನಾವು ಸ್ಟಾಸ್ಟಿಕ್ ಮಾರ್ಜಿನ್ ವಿನ್ಯಾಸ ಮಾಡುತ್ತಿದ್ದೇವೆ ಎಂದುಕೊಂಡರೆ ಅದರ ಮೌಲ್ಯವು 5ರಿಂದ 15 ವರೆಗೆ ಏರೋಡೈನಮಿಕ್ ಅಂದಾಜುಗಳ ಆಧಾರದ ಮೇಲೆ ಎಷ್ಟು ಪ್ರಮಾಣದ ನಂಬಿಕೆ ಇದೆ ಎನ್ನುವುದರ ಮೇಲೆ ಇಡುತ್ತೇವೆ ಈಗ ಪ್ರಶ್ನೆಯೇನೆಂದರೆ ನೀವು ಹೇಳುತ್ತಿರುವ ಎರಡನೇ ಪ್ರಶ್ನೆ ಏನೆಂದರೆ ಸಂಪೂರ್ಣವಾದಂತಹ ವಿಮಾನದ Cm ಮೌಲ್ಯಕ್ಕೆ ಪ್ರಾಥಮಿಕವಾಗಿ ಬಾಲ ಮತ್ತು 𝐶Ldecign ಜವಾಬ್ದಾರಿಯಾಗಿರುತ್ತದೆ ಇದು ರೆಕ್ಕೆಯ ಪ್ರಾರ್ಥಮಿಕ ಜವಾಬ್ದಾರಿ ಆಗಿರುತ್ತದೆ ಆದರೆ ಪ್ರಶ್ನೆಯೇನೆಂದರೆ ರೆಕ್ಕೆಯನ್ನು ಎಲ್ಲಿ ಸೇರಿಸಬೇಕು ಎಂದು ಮತ್ತು ಇದರ ಸಂಯೋಜನೆಯಲ್ಲಿ ಬಾಲದ ಸ್ಥಾನವನ್ನು ಹೇಗೆ ನಿರ್ಧರಿಸಬೇಕು ಹೀಗಾಗಿ ಈ ಎರಡು ಸ್ಥಿತಿಗಳು ಎಂದರೆ Cm 0 ಮತ್ತು ಸ್ಟಾಸ್ಟಿಕ್ ಮಾರ್ಜಿನ್ ಮೌಲ್ಯ 5 ರಿಂದ 10 ಪ್ರತಿಶತ ಆಗಿರುವುದು ನಮ್ಮ ಗುರಿಯಾಗಿರುತ್ತದೆ ಮತ್ತು ಇದು ಪರಿಕಲ್ಪನಾ ಹಂತದ ಉಪಚಾರ ಆಗಿರುತ್ತದೆ ನಾವು ಈಗ ಸ್ವಲ್ಪ ಪ್ರಮಾಣದ ಸೂತ್ರಗಳನ್ನು ಉಪಯೋಗಿಸೋಣ ಹಾಗಾದರೆ ನನ್ನ ಗುರಿ ಏನಾಗಿರುತ್ತದೆ ಎಂದರೆ ರೆಕ್ಕೆಯ ಹಾಗೂ ಬಾಲದ ಸ್ಥಾನವನ್ನು ಎಲ್ಲಿ ನಿಗದಿತ ಪಡಿಸುತ್ತೇನೆ ಎಂದು ಹಾಗೂ ಅವೆಲ್ಲವೂ ಸ್ಟಾಸ್ಟಿಕ್ ಮಾರ್ಜಿನ್ ವಿನ್ಯಾಸವನ್ನು ಹಾಗೂ ಟ್ರಿಮ್ ವಿನ್ಯಾಸವನ್ನು ಎಂದರೆ CLtrim ಹೊಂದಿರುತ್ತವೆ ಇದು ನಮ್ಮ ಗುರಿ ಆಗಿರುತ್ತದೆ ಈಗ ನಾವು ನಮ್ಮ ವಿಮಾನದ ಸ್ಟೆಬಿಲಿಟಿ ಮತ್ತು ಕಂಟ್ರೋಲ್ ಉಪನ್ಯಾಸವನ್ನು ಗಮನಿಸೋಣ ಅದಕ್ಕಿಂತ ಮುಂಚೆ ನಾವು ಇನ್ನು ಗಮನಿಸಬೇಕು ಎಂದರೆ ಇದು ರೆಕ್ಕೆ ಆಗಿದ್ದರೆ ಅಂದರೆ ನಾವು ರೆಕ್ಕೆಯ ಸೆಟ್ಟಿಂಗ್ ಕೋನ iw ಎಂದು ವ್ಯಾಖ್ಯಾನಿಸುತ್ತೇವೆ ಮತ್ತು ಅದೇ ರೀತಿ ಬಾಲದ ಸೆಟ್ಟಿಂಗ್ ಕೋನ ಎಂದು ವ್ಯಾಖ್ಯಾನಿಸುತ್ತೇವೆ ಚಿಹ್ನೆಗಳಿಗೆ ಅನುಗುಣವಾಗಿ ಇದು ಧನಾತ್ಮಕ ಮತ್ತು ಹೀಗೆ ಕೆಳಗೆ ಇದ್ದರೆ ಋಣಾತ್ಮಕ ಆಗಿರುತ್ತದೆ ನಂತರ ರೆಕ್ಕೆಯ ಲೀಡಿಂಗ್ ಎಡ್ಚ್ದಿಂದ ನಿರ್ಮಿಸಿರುವ ಅಂತಹ ದೂರವನ್ನು ನಾನು ಉಲ್ಲೇಖಿಸಿದರೆ ಇಲ್ಲಿ 𝑋CG ಆಗಿರುತ್ತದೆ ಇನ್ನು ನಿರ್ದಿಷ್ಟವಾಗಿ ಹೇಳುವುದಾದರೆ ಇದು 𝑋ac ಆಗುತ್ತದೆ 𝑋CG ಮತ್ತು 𝑋ac ಎಂದು ನಾವು ಬರೆದಾಗ ಎಲ್ಲಾ ರೀತಿಯ ಆಯಾಮಗಳು ಮೀನ್ ಏರೋಡೈನಮಿಕ್ ಖಾರ್ಡ್ದಿಂದ ಆಯಾಮರಹಿತ ಆಗುತ್ತದೆ ಇವೆಲ್ಲವೂ ನಮಗೆ ತಿಳಿದಿದೆ ಮತ್ತು ನಮ್ಮ ಗುರಿಯನ್ನು ನೀವು ಜ್ಞಾಪಿಸಿಕೊಂಡರೆ ನಾನು ನಿರ್ದಿಷ್ಟವಾದ ಅಂತ CL ಮೌಲ್ಯದಲ್ಲಿ ಹಾರಲು ಬಯಸಿದರೆ ಅಂದರೆ ಇದರ ಮೌಲ್ಯ 0 2 ಆಗಿರಲಿ ಮತ್ತು ಸ್ಟಾಸ್ಟಿಕ್ ಮಾರ್ಜಿನ್ ನನಗೆ 15 ಪ್ರತಿಶತ ಬೇಕಾಗುತ್ತದೆ ಇಲ್ಲಿ ಸ್ಲೋಪ್ ಮೌಲ್ಯ ಋಣಾತ್ಮಕ 0 15 ಆಗಿರುತ್ತದೆ ಅಂದರೆ ಇದರ ಮೌಲ್ಯವು 0 03 ಆಗುತ್ತದೆ ನಮ್ಮ ಕೆಲಸವು ಸರಳವಾಗಿ ಸಲು ಆಗಿರುತ್ತದೆ ಏಕೆಂದರೆ ಈ ಗ್ರಾಫ್ ಯಾವುದರ ಮೇಲೆ ನಿರ್ಧರಿತವಾಗಿದೆ ಎಂದರೆ CmCmat CL0CmCLCL ಹೌದು ಪರಿಕಲ್ಪನಾ ಹಂತದಲ್ಲಿ 𝐶matCLO ಮೂಲಕ ನೋಡಲು ನಿಮಗೆ ಸ್ವಲ್ಪ ಕಷ್ಟಕರ ಎನಿಸಬಹುದು ಅಂದಾಜು ಎಂದು ತೆಗೆದುಕೊಳ್ಳಲು ಸರಳವಾಗಿರುತ್ತದೆ ನೀವು ಈ ರೀತಿಯಲ್ಲಿ ಇದನ್ನು ಗಮನಿಸಬಹುದು 𝐶m 𝐶mO 𝐶mα𝛼 ಹೀಗಾಗಿ ನೀವು Cm ವಿರುದ್ಧ CL ಗಮನಿಸಿದರೆ ಇದು ಏನು ಬಿಡುತ್ತದೆ ಎಂದರೆ Cmat CL0 ಮೌಲ್ಯ 0 03 ಆಗಿರಬೇಕು ನೀವು ಯಾವಾಗಲೂ ಅಲ್ಪ ಮೌಲ್ಯ 0 ಇರುವಾಗ ಕಂಡುಹಿಡಿಯಬಹುದು ಅದು ಕ್ಯಾಮ್ಬರ್ ಏರ್ ಫಾಯ್ಲ್ ಆಗಿರುತ್ತದೆ ಅದೇ ಸಮ್ಮತಿ ಏರ್ ಫಾಯ್ಲ್ ಆಗಿದ್ದರೆ ಇಂದು ಬಿಂದು Cmat CL0 ಹಾಗೂ Cmat 0 ಆಗುತ್ತದೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಏನೆಂದರೆ ಪರಿಕಲ್ಪನಾ ಹಂತದಲ್ಲಿ ನಾವು Cm ವಿವರವಾಗಿ ಇರುವುದನ್ನು ಮಾತನಾಡುತ್ತಿದ್ದೇವೆ ಎಲ್ಲವೂ ರೇಖೆಯವಾಗಿರುತ್ತದೆ ಹೀಗಾಗಿ ಇದು 0 03 ಆದರೆ ಅದಕ್ಕೆ ಅನುಗುಣವಾಗಿ ಇರುವಂತಹ Cmat 0 ಮೌಲ್ಯ ಯಾವಾಗಲೂ ಕಂಡುಹಿಡಿಯಬಹುದು ವಾಸ್ತವವಾಗಿ ಪರಿಕಲ್ಪನಾ ಹಂತದಲ್ಲಿ ಅದನ್ನು ಉಪಯೋಗಿಸಬೇಕು ಎಂದು ನಾನು ಕೋರುತ್ತೇನೆ ಅದರಲ್ಲಿ ಸ್ವಲ್ಪ ಪ್ರಮಾಣದ ವ್ಯತ್ಯಾಸವೂ ಇರುತ್ತದೆ ಆದರೆ ಇದು ನಿಮಗೆ ಒಂದು ಒಳ್ಳೆಯ ಪರಿಕಲ್ಪನಾ ಸಂರಚನೆಯನ್ನು ನೀಡುತ್ತದೆ ಮತ್ತು ಒಮ್ಮೆ ನೀವು ಸಂರಚನೆಯನ್ನು ಮಾಡಿದ ಮೇಲೆ ಅದನ್ನು ವಿವರಿಸುತ್ತೀರಾ ಏನಿದು what is Cmat CL0 ಇಂತಹ ಎಲ್ಲಾ ಅಂಶಗಳನ್ನು ನೀವು ಬದಲಾಯಿಸುತ್ತಿರಿ ಮತ್ತು ಅದನ್ನು ನಾನು ಗಮನಿಸಿದರೆ ಅಂದರೆ 𝐶m 𝐶mO 𝐶mα𝛼 ನಂತರ ನೀವು ನೆನಪಿಸಿಕೊಳ್ಳಬಹುದು Cm0wCmacwCLowXCGac Xac W CmwCLwXCGac Xac W ಇದು ರೆಕ್ಕೆಯ ಕೊಡುಗೆ 𝐶mOರಲ್ಲಿ ಆಗಿರುತ್ತದೆ ಸರಿ ಹೀಗಾಗಿ ಇದನ್ನು ನಾನು ಅಳುಕಿಸುತ್ತೇನೆ ಇದರಿಂದ ನೀವು ಗೊಂದಲದಲ್ಲಿ ಬೀಳುವುದಿಲ್ಲ ಈಗ ಈ ರೀತಿಯಲ್ಲಿ ನಾವು ಬರೆಯುತ್ತೇವೆ ಉದಾಹರಣೆಗೆ ನನಗೆ ಸರಿ ಸುಮಾರು 0 025 ಮೌಲ್ಯ ಬೇಕಾದರೆ 𝐶mO ಮೌಲ್ಯ 0 025 ಎಂದು ನಾನು ಕೇಳಿಕೊಂಡರೆ ವಿನ್ಯಾಸಗಾರರಿಗೆ ಇದು ಏನು ಅರ್ಥವನ್ನು ನೀಡುತ್ತದೆ ಎಂದರೆ Cmoac0 02SCmowCmotCmof ಪರಿಕಲ್ಪನಾ ಹಂತದಲ್ಲಿ ಈ ಅಂಶದ ಮೌಲ್ಯವು 0 ಎಂದು ಹೇಳುತ್ತೇವೆ 𝐶mOac ನೋಡಬೇಕಾದರೆ ನನ್ನ ಕೆಲಸವು ಸರಳವಾಗುತ್ತದೆ ನನಗೆ 𝐶mOM ಮೌಲ್ಯ ಹಾಗೂ 𝐶mOM ಮೌಲ್ಯವು ರೆಕ್ಕೆಯ Cmac ಆಗಿರುತ್ತದೆ ಮತ್ತು ಈ ಮೌಲ್ಯಗಳು ನನಗೆ ತಿಳಿದಿದೆ ಏಕೆಂದರೆ ನಾನು ಒಂದು ಏರ್ ಫಾಯ್ಲ್ ಆಯ್ಕೆಮಾಡಿಕೊಂಡಿದ್ದೇನೆ ಏರ್ ಫಾಯ್ಲ್ ಆಯ್ಕೆ ಮಾಡಿದ ಕ್ಷಣ ಅಂದರೆ ಕ್ಯಾಮ್ಬರ್ ಏರ್ ಫಾಯ್ಲ್ Cmac ಮೌಲ್ಯವು 0ಗಿಂತ ಕಡಿಮೆ ಎಂದು ನನಗೆ ಗೊತ್ತು ಅದರ ಮೌಲ್ಯವು ಋಣಾತ್ಮಕ 0 045 ಎಂದುಕೊಳ್ಳೋಣ ಈಗ CL0W ಮೌಲ್ಯವು ನನಗೆ ತಿಳಿದಿದೆ ಹೇಗೆಂದರೆ ನಾನು ಒಂದು ಏರ್ ಫಾಯ್ಲ್ ಆಯ್ಕೆ ಮಾಡಿಕೊಂಡಿದ್ದೇನೆ ಆದರೆ ಈಗ ಅದು ನನ್ನ ಮೇಲೆ ಅವಲಂಬಿತವಾಗಿದೆ ಹೇಗೆಂದರೆ ನಾನು ಹೇಗೆ ರೆಕ್ಕೆಯ a c ವಿಮಾನದ ನಿಗದಿತ CG ಬದಲಾಯಿಸದೆ ಕಂಡು ಹಿಡಿಯುತ್ತೇನೆ ಎಂದು ಇಲ್ಲಿರುವಂತಹ ಸಂಪೂರ್ಣ ಸಮಸ್ಯೆಯು ಏನೆಂದರೆ ಆರಂಭದಲ್ಲಿ ನಿಮ್ಮ ಹತ್ತಿರ ಕೆಲವೊಂದು CG ಜಾಗದ ಬಗ್ಗೆ ಆಲೋಚನೆಗಳು ಇರುತ್ತವೆ ಏಕೆಂದರೆ ಹಲವಾರು ವ್ಯವಸ್ಥೆಗಳ ಲಂಬವಾದ ವಿನ್ಯಾಸ ರಚನೆಯು ನಿಮಗೆ ತಿಳಿದಿರುತ್ತದೆ ಮತ್ತು ಅದು ಸರಿಸುಮಾರು 40 ರಿಂದ 42 ಪ್ರತಿಶತ ಇರುತ್ತದೆ ಐತಿಹಾಸಿಕ ಮಾಹಿತಿಗಳನ್ನು ನೀವು ನೋಡಬಹುದು ಈಗ ಪ್ರಶ್ನೆಯೂ ಏನೆಂದರೆ ಹೇಗೆ ರೆಕ್ಕೆಯನ್ನು ನಾನು ಸೇರಿಸುತ್ತೇನೆ ಎಂದು ನಾನು ಈ ರೀತಿಯಲ್ಲಿ ಸೇರಿಸುತ್ತೇನೆ ಆದರೆ a c ಮುಂದೆ ಅಥವಾ ಹಿಂದೆ ಇರುವುದು ರೆಕ್ಕೆಯನ್ನು ಬದಲಾಯಿಸಿದಾಗ CG ಕೂಡ ಬದಲಾಗುತ್ತದೆ ಹೀಗಾಗಿ ಬಹಳಷ್ಟು ಬಾರಿ ಪುನರಾವರ್ತಿಸುತ್ತೇವೆ ಹೀಗಾಗಿ ಇದು ಪುನರಾವರ್ತಿಸುವಂತಹ ಪ್ರದೇಶ ಆಗಿರುತ್ತದೆ ಮತ್ತು𝐶mO t ಸಂಬಂಧಪಟ್ಟ ಆದರೆ ಅಂದರೆ ನೀವು ನೆನಪಿಸಿಕೊಂಡರೆ ಈ ರೀತಿಯಲ್ಲಿ CmotVHCLt0iw it ಮತ್ತು Cmt VHCLt1 ಹೀಗಾಗಿ ನಾನು ಈ ಸೂತ್ರವನ್ನು ಬರೆದರೆ ಅವುಗಳನ್ನು ಉಪಯೋಗಿಸಿಕೊಳ್ಳಬೇಕು ಎಂಬುವುದು ಸ್ಪಷ್ಟವಾಗಿರುತ್ತದೆ ಹಾಗಾದರೆ ಈ ರೀತಿಯಲ್ಲಿ ಬರೆಯಬಹುದು Cm0acCmac WCL0 WXcgac XacWVHCLt0iw it CmacCLWXCGac XacW VHCLt1 ಮೊದಲನೇ ಆದೇಶದ ಅಂದಾಜು ಈ ರೀತಿಯಲ್ಲಿ ಬರೆಯಬಹುದು 2CLWARe ಇದರ ಮೌಲ್ಯವು ಸರಿಸುಮಾರು 0 3 ಆಗುತ್ತದೆ ಕೆಲವೊಮ್ಮೆ ಹೆಚ್ಚಾಗಿ 0 4 ಆಗುತ್ತದೆ ಆದ್ದರಿಂದ ನೀವು ಬಾಲವನ್ನು ಗುರುತಿಸಬೇಕು ಅವೆಲ್ಲವೂ ಕೊನೆಯ ವಿನ್ಯಾಸದ ಹಂತದಲ್ಲಿ ಇರುತ್ತದೆ ನಮ್ಮ ಗಮನವನ್ನು ಬದಲಾಯಿಸುವುದು ಬೇಡ ನಮ್ಮ ಗುರಿ ಏನು ಇದು ನಮ್ಮ 𝛼trim ಆದರೆ ಮತ್ತು ಇದು ನನಗೆ ಬೇಕಾಗಿರುವ 𝐶mat αO ಆಗಿರುತ್ತದೆ ಆಗ ರೆಕ್ಕೆಯನ್ನು ಮತ್ತು ಬಾಲವನ್ನು ನಾನು ಹೇಗೆ ಹೊಂದಿರಬೇಕು ಎಂದರೆ ಕೇವಲ ನನಗೆ ಸ್ಲೋಪ್ ದೊರಕಿದರೆ ಅಷ್ಟೇ ಅಲ್ಲ ಸ್ಲೋಪ್ 𝐶mα ಆಗಿರಬೇಕು ಆದರೆ ನಾವು ಆರಂಭಿಸಿರುವುದು CmCL ದಿಂದ ಹೀಗಾಗಿ ನಿಮಗೆ ಯಾವಾಗಲೂ ತಿಳಿದಿರಬಹುದು CmCLCm1CL ಹೀಗಾಗಿ ನಾವು ಋಣಾತ್ಮಕ 15 ಪ್ರತಿಶತ ವಿನ್ಯಾಸ ಮಾಡುವುದಾದರೆ ಈ ಮೌಲ್ಯಗಳು ಋಣಾತ್ಮಕ 0 15 ಮತ್ತು 𝐶Lα ಮೌಲ್ಯ ಸರಿಸುಮಾರು 5 ಆಗಿರುತ್ತದೆ ಹೀಗಾಗಿ ನಿಮಗೆ ತಿಳಿದಿರುವ ಹಾಗೆ Cm ಮೌಲ್ಯ 0 75 ಆಗಿರುತ್ತದೆ ಅಂದರೆ ಇದನ್ನು ಸರಳವಾಗಿ ತಿಳಿಸಿ ಪರಿವರ್ತಿಸಬಹುದು ಸರಿಯಾಗಿದೆ ಹೀಗಾಗಿ ನಾನು Cm ವಿರುದ್ಧ 𝛼 ಬಗ್ಗೆ ಮಾತನಾಡುತ್ತಿದ್ದೇನೆ ಅಂದರೆ ನನಗೆ CLtrim ಮೂಲಕ 𝛼trim ತಿಳಿದಿದೆ ಹೀಗಾಗಿ ನಮಗೆ αO ಇರುವಾಗ 𝐶m ತಿಳಿದಿರಬೇಕು ನಾನು 0 025 ಮೌಲ್ಯದಿಂದ ಆರಂಭಿಸಿದ್ದೇನೆ ಎಂದುಕೊಳ್ಳೋಣ ಒಂದು ಸಂಖ್ಯೆಯನ್ನು ಆಯ್ದುಕೊಂಡರೆ ಮತ್ತು Cm0 ಮೌಲ್ಯ 5 ಇರುತ್ತದೆ ಎಂದುಕೊಂಡರೆ ಒಂದು ಹೊಸದಾದ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ ಅಂದರೆ ಇದರ ಮೌಲ್ಯ 0 05 ಆಗಬೇಕು ಅಷ್ಟೇ Cm0 ಮೌಲ್ಯವು ವಿಮಾನಕ್ಕೆ ಆಗುತ್ತದೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ನಾನು Cm ವಿರುದ್ಧ 𝛼 ಬಗ್ಗೆ ಚರ್ಚಿಸುತ್ತೇನೆ ಅಂದರೆ 𝐶matCL0 ಮೌಲ್ಯ 0 05 ಆಗಿರುತ್ತದೆ ಆದರೆ ಅದು 𝐶matCL0 ಮೌಲ್ಯಕ್ಕೆ ಸಮವಾಗಿರುವುದಿಲ್ಲ ಆದರೆ ಯಾವುದೇ 𝐶matCL0 ಮೌಲ್ಯದಿಂದ ನಾವು ಅಂದಾಜಿನ Cm at 0 ಮೌಲ್ಯ ಕಂಡುಹಿಡಿಯಬಹುದು ಎಂದು ನಮಗೆ ತಿಳಿದಿದೆ ಏಕೆಂದರೆ 𝛼 0 ಇರುವಾಗ ಅಲ್ಲಿ Cm ಇರುತ್ತದೆ ಎಂದು ನಮಗೆ ಗೊತ್ತು ಹೀಗಾಗಿ ಈ ರೀತಿಯ ನಾವು ತೋರಿಸುತ್ತೇವೆ ಆದ್ದರಿಂದ ಪರಿಕಲ್ಪನಾ ಹಂತದಲ್ಲಿ ನಾವು ಈ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಇದು ಸರಳವಾದಂತಹ ದಾರಿಯಾಗಿರುತ್ತದೆ ಇದು ಹೆಚ್ಚಿನ ಪ್ರಮಾಣದ ತಪ್ಪು ಮಾಡುವುದಿಲ್ಲ ಹೀಗಾಗಿ ನೀವು ಈ ಸೂತ್ರವನ್ನು ಗಮನಿಸಿದರೆ ನಾನು ಇಲ್ಲಿ ಕ್ಯಾಮ್ಬರ್ ಏರ್ ಫಾಯ್ಲ್ ಉಪಯೋಗಿಸಿದರೆ ಈ ಅಂಶದ ಮೌಲ್ಯವು ಋಣಾತ್ಮಕ 0 025 ಅಂಶದಿಂದ ಋಣಾತ್ಮಕ 0 08 ಆಗಿರುತ್ತದೆ ನಾವು ಹೆಚ್ಚಿನ ಪ್ರಮಾಣದ ಕ್ಯಾಮ್ಬರ್ ಏರ್ ಫಾಯ್ಲ್ ಉಪಯೋಗಿಸಿದರೆ ಇದರ ಮೌಲ್ಯವು ಋಣಾತ್ಮಕ 0 1 ಹತ್ತಿರ ಆಗುತ್ತದೆ ಅಂದರೆ ಕೇಂದ್ರೀಕೃತವಾದ ನೋಸ್ ಕೆಳಗಿನ ಮುಮೆಂಟ್ ಆಗಿರುತ್ತದೆ ಹೀಗಾಗಿ ನಿಮಗೆ ಧನಾತ್ಮಕ 𝐶mOac ಬೇಕಾದರೆ ಇದನ್ನು ಸರಿ ಹೋಗಿಸಬೇಕು ಅಂದರೆ ಇದು ಋಣಾತ್ಮಕ 0 1 ಆದರೆ ನಾನು ಒಂದು ಉತ್ತಮವಾದಂತಹ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇನೆ ಇದು ಋಣಾತ್ಮಕ 0 1 ಆದರೆ ಮತ್ತು ನಿಮಗೆ 0 05 ಮೌಲ್ಯ ಬೇಕಾದರೆ ಅಂದರೆ ಇದರ ಕೊಡುಗೆಯೂ ಋಣಾತ್ಮಕ 0 15 ದಿಂದ ಇರಬೇಕು ಅದು ಧನಾತ್ಮಕ ಕೊಡುಗೆ ಆಗಿರಬೇಕು ಇದು ಋಣಾತ್ಮಕ 0 1 ಆಗಿರುತ್ತದೆ ಅದು ಧನಾತ್ಮಕ 0 15 ಆದರೆ ಅದರ ಒಟ್ಟು ಮೊತ್ತವೂ 0 05 ಆಗುತ್ತದೆ ಈಗ ಪ್ರಶ್ನೆಯೂ ಏನೆಂದರೆ ಹೇಗೆ ನನಗೆ ಇಷ್ಟು ದೊಡ್ಡದಾದ ಮೌಲ್ಯವು ಈ ಎರಡು ಸೂತ್ರಗಳನ್ನು ಉಪಯೋಗಿಸಿಕೊಂಡು ಸಿಗುತ್ತದೆ ನನ್ನ ಹತ್ತಿರ ಯಾವ ಆಯ್ಕೆಗಳು ಇವೆ ನಮಗೆ ತಿಳಿದಿರುವ ಹಾಗೆ CL0 ಇಂಟು ಈ ಅಂಶವು ಧನಾತ್ಮಕವಾಗುತ್ತದೆ ಸಮಸ್ಯೆಯೂ ಇರುವುದಿಲ್ಲ ಇದು ಧನಾತ್ಮಕ ಕೊಡುಗೆಯೂ ಧನಾತ್ಮಕ ವ್ಯತ್ಯಾಸವು ಇರುವವರಿಗೆ ನೀಡುತ್ತದೆ ಮತ್ತು ಧನಾತ್ಮಕ ವ್ಯತ್ಯಾಸವು ಎಂದರೆ ಈ ಚಿತ್ರವನ್ನು ನೀವು ಗಮನಿಸಿದರೆ ಇಲ್ಲಿಂದ ಗಮನಿಸಿದರೆ ಆದರೆ CG ಇರುತ್ತದೆ ಇಲ್ಲಿ ac ಇದೆ ಇದು XCG ac XacW ಧನಾತ್ಮಕ ವಾಗಿರಬೇಕು ಅಂದರೆ ರೆಕ್ಕೆಯ a c CG ಮುಂದೆ ಇರಬೇಕು ಆದರೆ ತುಂಬಾ ಮುಂದೆ ರೆಕ್ಕೆಯ a c CG ಇಂದ ಇಟ್ಟರೆ ರೆಕ್ಕೆಯ a c CG ಮುಂದೆ ಇಟ್ಟರೆ ವಿಮಾನದ Cmα ಏನಾಗಬಹುದು ಇಲ್ಲಿ ನೋಡಿ ಆಗ ಇದು ಧನಾತ್ಮಕ ಆಗುತ್ತದೆ ಮತ್ತು ಇದು ಧನಾತ್ಮಕ ಆದರೆ Cm0 ಧನಾತ್ಮಕ ಆಗಲು ಸಹಾಯ ಮಾಡುತ್ತದೆ ಆದರೆ ಇದು ಧನಾತ್ಮಕ ಆದ ತಕ್ಷಣ ರೆಕ್ಕೆಯಿಂದ ಸಿಗುವಂತಹ ಈ ಅಂಶವು ಧನಾತ್ಮಕ ವಾಗುತ್ತದೆ ಮತ್ತು ರೆಕ್ಕೆಯ Cmα ಧನಾತ್ಮಕ ಆಗುತ್ತದೆ ಅಂದರೆ ಅದು ಅಸ್ಥಿರ ಆಗುತ್ತದೆ ಸರಿ ಹೀಗಾಗಿ ಈ ರೀತಿಯ ಸಮಸ್ಯೆಗಳು ಸೃಷ್ಟಿಸುತ್ತವೆ ನಾನು ಇಲ್ಲಿ ಹೋದರೆ ಅಂದರೆ ರೆಕ್ಕೆಯ a c ನಾನು CG ಇಂದ ತುಂಬಾ ಮುಂದೆ ತೆಗೆದುಕೊಳ್ಳುವುದಿಲ್ಲ ಎಂದು ನಾನು ಹೇಳುತ್ತೇನೆ ಉಳಿದ ಅಂಶಗಳನ್ನು ನಾನು ಬಾಲದಿಂದ ಸರಿಪಡಿಸುತ್ತೇನೆ ಈಗ ಬಾಲದ Cm0 ಹೇಗೆ ವಿಮಾನದ Cm0 ಧನಾತ್ಮಕವಾಗಿಸಲು ಪರಿಣಾಮಕಾರಿಯಾಗಿರುತ್ತದೆ ಎಂದು ನಾನು ನೋಡಲು ಪ್ರಯತ್ನಿಸುತ್ತೇನೆ ನಾನು ಬಾಲ Cm0 ಸೂತ್ರವನ್ನು ನೋಡಲು ಬಯಸಿದರೆ ಅದು ಇಟ Vh ಇಂಟು ಎಪ್ಸಿಲೋನ್ 0 ಪ್ಲಸ್ iw ಮೈನಸ್ i t ಆಗಿರುತ್ತದೆ ನಿಮಗೆ ತಿಳಿದಿರುವ ಹಾಗೆ VHStScltc ಇದು ಬಾಲದ a c ಮತ್ತು ವಿಮಾನದ CG ನಡುವಿನ ಅಂತರ ಆಗಿರುತ್ತದೆ ಇವೆಲ್ಲವೂ ನಮಗೆ ತಿಳಿದಿದೆ ಆದರೆ ಇಲ್ಲಿ ಗಮನಿಸಿ ಇದು ಕ್ಯಾಮ್ಬರ್ ಏರ್ ಫಾಯ್ಲ್ ಆಗಿದ್ದರೆ ಕ್ಯಾಮ್ಬರ್ ಏರ್ ಫಾಯ್ಲ್ ಗೆ ಎಪ್ಸಿಲೋನ್ 0 02CL0ARe ಅಂದಾಜು ಆಗಿರುತ್ತದೆ ಈ ಅಂಶವು ಧನಾತ್ಮಕ ಆಗಿರುತ್ತದೆ ಸರಿ ಇದು ಬಹಳಷ್ಟು ಕ್ಯಾಮ್ಬರ್ ಆಗಿದ್ದರೆ ಇದು 𝜖O ಬಹಳಷ್ಟು ಧನಾತ್ಮಕ ಆಗುತ್ತಿತ್ತು ಆದರೆ ಹೆಚ್ಚಿನ ಕ್ಯಾಮ್ಬರ್ ಎಂದರೆ Cmac ಮೌಲ್ಯವು ಹೆಚ್ಚಿನ ಪ್ರಮಾಣದಲ್ಲಿ ಋಣಾತ್ಮಕ ಆಗುತ್ತದೆ ನಂತರ i w ಮೈನಸ್ i t ಇದೆ ಈ ಅಂಶವು i w ಮೈನಸ್ i t ಮೌಲ್ಯ 0 ಗಿಂತ ಹೆಚ್ಚು ಇರುವರೆಗೆ ಧನಾತ್ಮಕ Cm0 ಆಗಿರುತ್ತದೆ ಅಲ್ವಾ ಹಾಗೂ ನೀವು ಅದರ ಮೌಲ್ಯವನ್ನು VH ಮೌಲ್ಯವನ್ನು ಹೆಚ್ಚಿಸುವುದರ ಮೂಲಕ ಹೆಚ್ಚಿಸಬಹುದು ಈಗ ನಾನು ಬಾಲದ ಘನ ಅನುಪಾತವನ್ನು ಹೆಚ್ಚಿಸಿದರೆ ಮತ್ತು ಈ ಅಂತರವನ್ನು ಹೆಚ್ಚಿಸಿದರೆ ವಿಮಾನದ Cm0 ಮೌಲ್ಯ ಹೆಚ್ಚಿಗೆ ಆಗುತ್ತದೆ ಮತ್ತು ಹೆಚ್ಚು ಧನಾತ್ಮಕ ಆಗುತ್ತದೆ ಹೀಗಾಗಿ ವಿನ್ಯಾಸದ ರೂಪದಲ್ಲಿ ಇದರ ಅರ್ಥವೇನು ಅರ್ಥವೇನೆಂದರೆ ಇಲ್ಲಿ ರೆಕ್ಕೆಯು ಇದ್ದರೆ ಮತ್ತು ಬಾಲ ಇಲ್ಲಿದ್ದರೆ ನಾನು ವಿಮಾನದ Cm0 ಕೊಡುಗೆಯನ್ನು ಮೊದಲನೆಯದಾಗಿ ಹೆಚ್ಚಿಸಬಹುದು ನಾನು iw ಮೌಲ್ಯ 0 ಎಂದು 15 ಮತ್ತು ಇದನ್ನು ಸಮ್ಮತಿ ಎನ್ನುತ್ತೇನೆ ಅದಕ್ಕೆ ಈ ಸೂತ್ರದಲ್ಲಿ ಈ ಅಂಶವನ್ನು ನೀವು ನೋಡಿದರೆ ಅದು ಈ ರೀತಿಯಲ್ಲಿ 0 ಆಗುತ್ತದೆ ಹಾಗಾದರೆ ಬಾಲದಿಂದ Cm0 ಧನಾತ್ಮಕವಾಗಿ ಮಾಡಬೇಕೆಂದರೆ ಇದನ್ನು ಋಣಾತ್ಮಕ ಮಾಡಬೇಕು ಸರಿ ಇದನ್ನು ಋಣಾತ್ಮಕ ಮಾಡಿದರೆ ಇದು ಧನಾತ್ಮಕ ಆಗುತ್ತದೆ ಅಂದರೆ ಇದಕ್ಕೆ ಪರಿಹಾರವು ಇದು ಆಗಿರುತ್ತದೆ ಅಂದರೆ ಪರಿಹಾರ ಈ ರೀತಿ ಮಾಡುವುದು ಆಗಿರುತ್ತದೆ ಹಾಗಾದರೆ ರೆಕ್ಕೆಯನ್ನು ಹೇಗೆ ಸೇರಿಸಬೇಕು ರೆಕ್ಕೆಯ ಸೆಟ್ಟಿಂಗ್ ಕೋನ ಇಲ್ಲದೆ ಸಾಮಾನ್ಯವಾಗಿ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬಾಲದ ಸೆಟ್ಟಿಂಗ್ ಇರುತ್ತದೆ ಅಂದರೆ ನಾನು ಬಾಲದ ಸೆಟ್ಟಿಂಗ್ ಕೋನ ಉಪಯೋಗಿಸಿಕೊಂಡು ಈ ರೀತಿಯಲ್ಲಿ ಮಾಡಬಹುದು ಅದು 3 ಡಿಗ್ರಿ ಆಗಿರುತ್ತದೆ ಎಂದುಕೊಳ್ಳೋಣ ನಾನು ಬಾಲದಲ್ಲಿ ಋಣಾತ್ಮಕ ಸೆಟ್ಟಿಂಗ್ ಕೋನ ನೀಡಿರುವುದಿಲ್ಲ ಧನಾತ್ಮಕ ಸೆಟ್ಟಿಂಗ್ ಕೋನ ನೀಡಿರುತ್ತೇನೆ ಆದರೆ ಈ ಕೋನವು 1 ಡಿಗ್ರಿ ಆಗಿರುತ್ತದೆ ಇದನ್ನು ನೀವು ನೋಡಬಹುದು ಆಗ i w ಮೈನಸ್ i t ಮೌಲ್ಯವು ಧನಾತ್ಮಕ ಆಗುತ್ತಿದೆ ನಾನು Cm0 ಮೌಲ್ಯ ಧನಾತ್ಮಕ ಪಡೆಯಬಹುದು ಇದು ಪ್ರಮುಖವಾಗಿರುತ್ತದೆ ಇಂತಹ ಸಂರಚನೆಯು ಅಂದರೆ i t ಧನಾತ್ಮಕ ಇದ್ದರೆ ಅದು ಬಾಲದಲ್ಲಿ ಇಂಡಿಯೂಸ್ ಡ್ರ್ಯಾಗ್ ಕಡಿಮೆ ಕಡಿಮೆಮಾಡಲು ಸಹಾಯಮಾಡುತ್ತದೆ ಅದನ್ನು ನಾನು ಪರ್ಫಾರ್ಮೆನ್ಸ್ ವಿಷಯದಲ್ಲಿ ಚರ್ಚಿಸಿದ್ದೇನೆ ಆದರೆ ಇದು ಎಲ್ಲರೂ ಆಶಿಸುವಂತಹ ಸಂರಚನೆಯು ಆಗಿರುತ್ತದೆ ಸೂಕ್ಷ್ಮವಾಗಿ ಹೇಳುವುದಾದರೆ ಆಶಿಸುವಂತಹ ಸಂರಚನೆಯು ಅಂದರೆ ನೀವು ಸೆಟ್ಟಿಂಗ್ ಕೋನ ನೀಡದಿದ್ದರೆ ಇದು CG ಆದಲ್ಲಿ ನೀವು ಕ್ಯಾಮ್ಬರ್ ಏರ್ ಫಾಯ್ಲ್ ಉಪಯೋಗಿಸಿ ರೆಕ್ಕೆಯ a c ವಿಮಾನದ CG ಮುಂದೆ ಇಟ್ಟುಕೊಂಡು ಮತ್ತು ಸ್ವಲ್ಪ ಪ್ರಮಾಣದ ಸೆಟ್ಟಿಂಗ್ ಕೋನ ನೀಡಿದರೆ ಅಂದರೆ ಸರಿಸುಮಾರು ಋಣಾತ್ಮಕ 1 ರಿಂದ ಋಣಾತ್ಮಕ 6 ಡಿಗ್ರಿ ಇರಬಹುದು ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ 6 ಡಿಗ್ರಿ ಎಷ್ಟು ಪ್ರಮಾಣದಲ್ಲಿ a c CG ಮುಂದೆ ಇಡಬಹುದು ಎಂಬುವುದನ್ನು ತಿಳಿದುಕೊಳ್ಳೋಣ ರೆಕ್ಕೆಯ a c CG ಮುಂದೆ ಇಟ್ಟ ಕ್ಷಣದಲ್ಲಿ ಸ್ಥಿರತೆಯಲ್ಲಿ ಬದಲಾವಣೆಯು ಆಗುತ್ತದೆ ಹೀಗಾಗಿ ನಾನು ವಿನ್ಯಾಸ ಮಾಡುತ್ತಿರುವಂತಹ ಸ್ಟಾಸ್ಟಿಕ್ ಮಾರ್ಜಿನ್ ಖಚಿತಪಡಿಸಿಕೊಳ್ಳುತ್ತೇನೆ ಹೀಗಾಗಿ ಈ ಬಾಲದ ಪ್ರದೇಶವು ರೆಕ್ಕೆಯ ಪ್ರದೇಶವು ಬಾಲದ ಸ್ಥಾನವು ನನಗೆ ತಟಸ್ಥ ಕೇಂದ್ರವನ್ನು ನೀಡುತ್ತದೆ ಎಂದು ಖಚಿತಪಡಿಸಿಕೊಳ್ಳಬೇಕು ಅಲ್ಲಿ ನನಗೆ ಅವಶ್ಯಕವಿರುವ ಸ್ಟಾಸ್ಟಿಕ್ ಮಾರ್ಜಿನ್ ದೊರಕುತ್ತದೆ ಹಾಗೂ ಈ ಸೂತ್ರವನ್ನು ತಟಸ್ಥ ಕೇಂದ್ರಕ್ಕೆ ನೆನಪಿಸಿಕೊಂಡರೆ XNPXacWcCmfCLWVHCmtCLW1 ಅಲ್ಲಿ 2CLWARe ಹಾಗಾದರೆ ನಿಮಗೆ ಈ ಮೂರು ಅಂಶಗಳು ತಿಳಿದುಕೊಂಡಿದೆ ಅಥವಾ ಮೊದಲನೇ ಹಾಗೂ ಎರಡನೇ ಅಂಶವು ಸಾಕಾಗುತ್ತದೆ ನೀವು ನೋಡಬಹುದು ನೀವು ಮೊದಲನೇ ಹಾಗೂ ಎರಡನೇ ಅಂಶವನ್ನು ರೆಕ್ಕೆಯ ಸೆಟ್ಟಿಂಗ್ ಕೋನದಬಾಲದ ಸೆಟ್ಟಿಂಗ್ ಕೋನ ಬಾಲದ ಘನ ಅನುಪಾತಕ್ಕೆ ಅನುಗುಣವಾಗಿ ಪುನರಾವರ್ತಿಸಬೇಕು ಇದು ಪ್ರಮುಖವಾಗಿದೆ ನೀವು VH ಜೊತೆ ಆರಂಭಿಸಬಹುದು 0 5ದಿಂದ ಆರಂಭಿಸಿ 1 0 ವರೆಗೆ ಪುನರಾವರ್ತಿಸಿ ಅಂದರೆ Cm0Cm0design ಸ್ಥಿತಿಯು ತಲುಪುವವರೆಗೆ ಸಾಮಾನ್ಯವಾಗಿ 0 05 ಮೌಲ್ಯವಾಗಿರುತ್ತದೆ ಮತ್ತು CmCLXCG XNP ಅದು ಋಣಾತ್ಮಕ ಸ್ಟಾಸ್ಟಿಕ್ ಮಾರ್ಜಿನ್ ಆಗಿರುತ್ತದೆ ಅದರ ಮೌಲ್ಯವು ನಾನು 15 ಪ್ರತಿಶತ ಸ್ಟಾಸ್ಟಿಕ್ ಮಾರ್ಜಿನ್ ವಿಮಾನದ ವಿನ್ಯಾಸದಲ್ಲಿ ಅಂದರೆ ಮೈನಸ್ 0 15 ಆಗಿರುತ್ತದೆ ಹಾಗಾದರೆ ಏನಿದು ನಾನು 1 ಮತ್ತು 2 ಪುನರಾವರ್ತಿಸಿ ಈ ಎರಡು ಸ್ಥಿತಿಗಳನ್ನು ಪೂರೈಸಲು ಪ್ರಯತ್ನಿಸುತ್ತೇನೆ ನಂತರ ನನಗೆ iw0 ಸಂಯೋಜನೆಗಳು iw ಇಲ್ಲದೆ ಸಿಗುತ್ತದೆ ಸಮ್ಮತಿ ಏರ್ ಫಾಯ್ಲ್ ಕ್ಯಾಮ್ಬರ್ ಏರ್ ಫಾಯ್ಲ್ ಬಾಲದ ಸೆಟ್ಟಿಂಗ್ ಕೋನ ಈ ಎಲ್ಲ ಮೌಲ್ಯಗಳನ್ನು ಸೃಷ್ಟಿಸಬಹುದು ಇದು ಹಿಂದಿನ ಸಿದ್ಧಾಂತ ಆಗಿರುತ್ತದೆ ನನ್ನ ಮುಂದಿನ ಉಪನ್ಯಾಸದಲ್ಲಿ ಒಮ್ಮೆ ನೀವು ಸಿದ್ಧಾಂತವನ್ನು ತಿಳಿದುಕೊಂಡ ಮೇಲೆ ವಿನ್ಯಾಸಗಾರರು ಸಂಖ್ಯೆಯನ್ನು ಹೇಗೆ ಆಯ್ಕೆ ಮಾಡುತ್ತಾರೆ ಎಂಬುದನ್ನು ತಿಳಿದುಕೊಳ್ಳಬೇಕು ಅಂದರೆ VH ಮೌಲ್ಯವು 0 5 ದಿಂದ 0 8 ಆಗಿರಬೇಕು ಎಂದು ಐತಿಹಾಸಿಕ ಮಾಹಿತಿಗಳು ಹೇಗಿದೆ ಮತ್ತು ತಕ್ಷಣದಲ್ಲಿ ನೀವು ಹೇಳುವುದಾದರೆ ನಾನು VH ಮೌಲ್ಯ 0 5 ದಿಂದ 0 8 ಎಂದು ಹೇಳಿದಾಗ ತಕ್ಷಣದಲ್ಲಿ ಈ ಎರಡು ಸ್ಥಿತಿಗಳನ್ನು ಪೂರೈಸಲು ಏನು ಮಾಡಲಾಗಿದೆ ಎಂದು ನೀವು ಹೇಳಬೇಕು ಆಗ ಸಂಖ್ಯೆಗಳಿಗೆ ಬೆಲೆ ಇರುತ್ತದೆ ಹೀಗಾಗಿ ನಾನು ನಿಮಗೆ ಕಳಿಸಿದ್ದೇನೆ ಪುನರಾವರ್ತಿಸಿದ್ದೇನೆ ನಾಳೆಯ ಉಪನ್ಯಾಸಕ್ಕೆ ನಿಮ್ಮನ್ನು ತಯಾರಿ ಮಾಡುತ್ತಿದ್ದೇನೆ ಏಕೆಂದರೆ ನಾಳೆ ಹೇಗೆ ಒಬ್ಬ ವಿನ್ಯಾಸಗಾರರು ಸಂಖ್ಯೆಯನ್ನು ಆಯ್ದುಕೊಳ್ಳುತ್ತಾರೆ ಎಂದು ಚರ್ಚಿಸುವಾಗ ಉದಾಹರಣೆಗೆ ವಿನ್ಯಾಸಗಾರರು VH ಮೌಲ್ಯ 0 6 ಅಥವಾ 0 8 ಎಂದು ಆರಂಭದ ಸ್ಥಿತಿಯಲ್ಲಿ ಹೇಳಿದರೆ ಅವರು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಬಹುದು ಹೇಗೆ ಬಾಲ ಮೂಮೆಂಟ್ಗುರುತಿಸುವುದು ಏಕೆಂದರೆ CG ನಮಗೆ ಸ್ಪಷ್ಟವಾಗಿ ತಿಳಿದಿರುವುದಿಲ್ಲ ಹೀಗಾಗಿ ಈ ಎಲ್ಲ ಸಂಖ್ಯೆಗಳು ಫ್ಯೂಸೆಲಾಜ್ ಉದ್ದದ 70 ಪ್ರತಿಶತ ಅಂದರೆ ಫ್ಯೂಸೆಲಾಜ್ ಉದ್ದ ಎಷ್ಟು ಇರುತ್ತದೆ ಇವೆಲ್ಲ ಮಾಹಿತಿಯು ಸಂಖ್ಯಾಶಾಸ್ತ್ರದ ಫಲಿತಾಂಶದ ಮೇಲೆ ನಿರ್ಧಾರಿತವಾಗಿರುತ್ತದೆ ಹೀಗಾಗಿ ಅವುಗಳನ್ನು ನಾನು ನಾಳೆ ಚರ್ಚಿಸುತ್ತೇನೆ ಏಕೆಂದರೆ ಪರಿಕಲ್ಪನಾ ಹಂತದಲ್ಲಿ ನೀವು ಸಂರಚನೆಯನ್ನು ಮಾಡಬಹುದು ನಂತರ ನೀವು ನಿರ್ದಿಷ್ಟವಾದಂತಹ ಲೆಕ್ಕಚಾರ ಮಾಡಬಹುದು ಹೀಗಾಗಿ ಇದು ಇಂದಿನ ಉಪನ್ಯಾಸದ ಉದ್ದೇಶವಾಗಿತ್ತು ನಿಮ್ಮನ್ನು ತಿಳಿಸಿ ಹೇಳಲು ಅಂದರೆ ನಾವು ವಿನ್ಯಾಸಗಾರರ ದೃಷ್ಟಿಯಿಂದ ಮಾಡಲಿದ್ದೇವೆ ಎಂದು